ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ನ ಮಾಡ್ಯೂಲ್ 12ಗೆ ಹಿಂತಿರುಗಿ ನಾವು ಒಬ್ಜೆಕ್ಟ್ಗಳ ನಡುವಿನ ರಿಲೇಶನ್ ಶಿಪ್ಸ್ಗಳನ್ನು ಚರ್ಚಿಸುತ್ತಿದ್ದೇವೆ ಮತ್ತು ಹಿಂದಿನ ಭಾಗದಲ್ಲಿ ನಾವು ಒಬ್ಜೆಕ್ಟ್ಗಳ ನಡುವಿನ ಲಿಂಕ್ಡ್ ರಿಲೇಶನ್ ಶಿಪ್ಸ್ ಅನ್ನು ಚರ್ಚಿಸಿದ್ದೇವೆ ಮತ್ತು ಸಂದೇಶದ ಹರಿವಿಗಾಗಿ ಲಿಂಕ್ಗಳ ಬಗ್ಗೆ ಮಾತನಾಡಿದ್ದೇವೆ ಒಬ್ಜೆಕ್ಟ್ಗಳು ಹೊಂದಬಹುದಾದ ವಿಭಿನ್ನ ರೂಲ್ಸ್ಗಳು ಕಂಟ್ರೋಲರ್ ಸರ್ವರ್ ಮತ್ತು ಪ್ರಾಕ್ಸಿ ಕುರಿತು ನಾವು ಚರ್ಚಿಸಿದ್ದೇವೆ ಸಿಂಕ್ರೊನೈಝೆಶನ್ ಸಿಕ್ವೆಂಷಿಯಲ್ ಕಂಟ್ರೋಲ್ ಗಾರ್ಡೆಡ್ ಕಂಟ್ರೋಲ್ ಮತ್ತು ಕನ್ಕರೆಂಟ್ ಕಂಟ್ರೋಲ್ಗಾಗಿ ವೀಸಿಬಿಲಿಟಿ ಮತ್ತು ಮೂರು ರೀತಿಯ ಮ್ಯೂಚುಯಲ್ ಎಕ್ಸ್ಕ್ಲೂಷನ್ ಕಂಟ್ರೋಲ್ ಕುರಿತು ನಾವು ಚರ್ಚಿಸಿದ್ದೇವೆ ಮುಂದೆ ನಾವು ಅಗ್ಗ್ರಿಗೇಷನ್ನ ರಿಲೇಶನ್ ಶಿಪ್ಸ್ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಅಗ್ಗ್ರಿಗೇಷನ್ ಮೂಲತಃ ಇಡೀ ಭಾಗದ ಹೈರಾರ್ಖಿಯನ್ನು ಸೂಚಿಸುತ್ತದೆ ಕೆಲವು ರೀತಿಯ ಹೈರಾರ್ಖಿಯ ಸಂಪೂರ್ಣ ಸ್ವಲ್ಪ ಭಾಗ ನಮಗೆ ಸಂಪೂರ್ಣ ಅಥವಾ ಒಟ್ಟಾರೆಯಾಗಿ ನ್ಯಾವಿಗೇಟ್ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ಆದ್ದರಿಂದ ಅಗ್ಗ್ರಿಗೇಷನ್ ಒಂದು ರಿಲೇಶನ್ ಶಿಪ್ ಆಗಿದ್ದು ಅದರಲ್ಲಿ ಒಂದು ಒಬ್ಜೆಕ್ಟ್ ಕೆಲವು ರೀತಿಯಲ್ಲಿ ಅತೀ ಅಗತ್ಯವಾಗಿರುತ್ತದೆ ಇತರ ಒಬ್ಜೆಕ್ಟ್objectಗಳ ಸಂಗ್ರಹ ಅಥವಾ ಒಂದು ಒಬ್ಜೆಕ್ಟ್ ಒಂದು ರೀತಿಯಲ್ಲಿ ಇತರ ಒಬ್ಜೆಕ್ಟ್ಗಳ ಒಂದು ಕಂಪೋನೆಂಟ್ ಆಗಿರುತ್ತದೆ ಮತ್ತು ಇತ್ಯಾದಿ ಆದರೆ ಅಗ್ಗ್ರಿಗೇಷನ್ ಅಥವಾ ರಿಲೇಶನ್ ಶಿಪ್ಸ್ ಅಗ್ಗ್ರಿಗೇಷನ್ನ ಕುತೂಹಲಕಾರಿ ಅಂಶವೆಂದರೆ ಅದು ಫಿಸಿಕಲ್ ಕಂಟೈನ್ಮೆಂಟ್ ಅನ್ನು ಸೂಚಿಸಬಹುದು ಅಥವಾ ಇಲ್ಲದಿರಬಹುದು ಅಗ್ಗ್ರಿಗೇಷನ್ ಮೂಲತಃ 2 ಪ್ರಕಾರಗಳಾಗಿರಬಹುದು ಎಂದು ಹೇಳುತ್ತದೆ ಅದು ಏನು ಒಂದು ಫಿಸಿಕಲ್ ಕಂಟೈನ್ಮೆಂಟ್ ಅಗತ್ಯವಿರುವ ಸ್ಥಳ ನಾನು ವಿಮಾನ ಒಬ್ಜೆಕ್ಟ್ನ ಬಗ್ಗೆ ಮಾತನಾಡುತ್ತೇನೆ ನಾನು ಅದರ ಎಂಜಿನ್ ಒಬ್ಜೆಕ್ಟ್ನ ಬಗ್ಗೆ ಮಾತನಾಡುತ್ತೇನೆ ಸ್ವಾಭಾವಿಕವಾಗಿ ವಿಮಾನವು ಎಂಜಿನ್ನ ಫಿಸಿಕಲ್ ಕಂಟೈನ್ಮೆಂಟ್ ಅನ್ನು ಹೊಂದಿರುತ್ತದೆ ಕಾರು ಚಕ್ರ ಎಂಬ ಒಬ್ಜೆಕ್ಟ್ ಅನ್ನು ಹೊಂದಿದೆ ಪುಸ್ತಕವು ಅಧ್ಯಾಯಗಳನ್ನು ಹೊಂದಿದೆ ಅಧ್ಯಾಯಗಳು ವಿಭಾಗಗಳನ್ನು ಹೊಂದಿವೆ ವಿಭಾಗಗಳು ಪ್ಯಾರಾಗ್ರಾಫ್ಗಳನ್ನು ಹೊಂದಿವೆ ಪ್ಯಾರಾಗ್ರಾಫ್ಗಳು ವಾಕ್ಯಗಳನ್ನು ಹೊಂದಿವೆ ವಾಕ್ಯಗಳು ಪದಗಳನ್ನು ಹೊಂದಿವೆ ಹೀಗೆ ಇತ್ಯಾದಿ ಆದ್ದರಿಂದ ಇವೆಲ್ಲವೂ ಫಿಸಿಕಲ್ ಕಂಟೈನ್ಮೆಂಟ್ ಮತ್ತು ಇನ್ನು ಕೆಲವು ಕಾನ್ಸೆಪ್ಚುಯಲ್ ಅಗ್ಗ್ರಿಗೇಷನ್ ಆಗಿರಬಹುದು ಈ ಮಾಡ್ಯೂಲ್ನ ಕೊನೆಯ ಉಪನ್ಯಾಸದಲ್ಲಿ ನಾನು ಮಾತನಾಡಿದ್ದೇನೆಂದರೆ ಅಲ್ಲಿ ಫಿಸಿಕಲ್ ಕಂಟೈನ್ಮೆಂಟ್ ಇರುವುದಿಲ್ಲ ಆದರೆ ಕಾನ್ಸೆಪ್ಚುಯಲ್ ಕಂಟೈನ್ಮೆಂಟ್ ಇದೆ ಷೇರ್ ಹೋಲ್ಡರ್ ಮತ್ತು ಷೇರುಗಳ ನಡುವಿನ ರಿಲೇಶನ್ ಶಿಪ್ ಎಂಬ ಅರ್ಥದಲ್ಲಿ ಕಾನ್ಸೆಪ್ಚುಯಲ್ ಅಗ್ಗ್ರಿಗೇಷನ್ ಇದೆ ಎರಡೂ ಒಬ್ಜೆಕ್ಟ್ಗಳಾಗಿವೆ ಅವು ಸಂಬಂಧಿಸಿವೆ ಆದರೆ ಷೇರುಗಳು ಷೇರ್ ಹೋಲ್ಡರ್ನ ಒಂದು ಭಾಗವಲ್ಲ ಮತ್ತು ಪ್ರತಿಯಾಗಿದೆ ಗ್ರಂಥಾಲಯವು ಬಳಕೆದಾರರನ್ನು ಹೊಂದಿದೆ ಆದರೆ ಬಳಕೆದಾರರು ಗ್ರಂಥಾಲಯದ ಭಾಗವಲ್ಲ ಅವು ಗ್ರಂಥಾಲಯದ ಘಟಕಗಳಲ್ಲ ಆದರೆ ನೀವು ಗ್ರಂಥಾಲಯ ಮತ್ತು ಪುಸ್ತಕಗಳ ಬಗ್ಗೆ ಮಾತನಾಡುವಾಗ ಫಿಸಿಕಲ್ ಕಂಟೈನ್ಮೆಂಟ್ ಇದೆ ಆದ್ದರಿಂದ ಇವೆರಡನ್ನೂ ಅಗ್ಗ್ರಿಗೇಷನ್ ಎಂದು ಕರೆಯಲಾಗುತ್ತದೆ ಮತ್ತು ಫಿಸಿಕಲ್ ಕಂಟೈನ್ಮೆಂಟ್ ಒಂದು ಬಲವಾದ ಅರ್ಥವಾಗಿರುವುದರಿಂದ ಫಿಸಿಕಲ್ ಅಗ್ರೀ ಕಂಟೈನ್ಮೆಂಟ್ ಗೆ ಪರ್ಯಾಯ ಹೆಸರು ಸ್ಟ್ರಾಂಗ್ ಅಗ್ಗ್ರಿಗೇಷನ್ ಆಗಿದೆ ಮತ್ತು ಕಾನ್ಸೆಪ್ಚುಯಲ್ ಅನ್ನು ಸಾಮಾನ್ಯವಾಗಿ ವೀಕ್ ಅಗ್ಗ್ರಿಗೇಷನ್ ಎಂದು ಕರೆಯಲಾಗುತ್ತದೆ ರಿಲೇಶನ್ ಶಿಪ್ ಬಗ್ಗೆ ನಾವು ಹಲವಾರು ಬಾರಿ ಮಾತನಾಡಿದ್ದೇವೆ ಎಂದು ನೀವು ಅರಿತುಕೊಳ್ಳಬಹುದು ಆದ್ದರಿಂದ ಸ್ಟ್ರಾಂಗ್ ಅಗ್ಗ್ರಿಗೇಷನ್ ರಿಲೇಶನ್ ಶಿಪ್ ಅನ್ನು ಹೊಂದಿದೆ ಮತ್ತು ನಮ್ಮಲ್ಲಿ ಅನೇಕರು ಸರಳವಾದ ರಿಲೇಶನ್ ಶಿಪ್ ಅನ್ನು ಹೊಂದಿರುವಂತೆ ವೀಕ್ ಅಗ್ಗ್ರಿಗೇಷನ್ ಅನ್ನು ಉಲ್ಲೇಖಿಸುತ್ತಾರೆ ಈಗ ನಾವು ಅಗ್ಗ್ರಿಗೇಷನ್ ಮತ್ತು ಲಿಂಕ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ಮೋಡೆಲ್ ಆಗಬೇಕಾದ ವಿಧಾನ ಯಾವುದು ಎಂದು ನೀವು ನಮ್ಮನ್ನು ಕೇಳಿದರೆ ಅದು ಸ್ಟ್ರಾಂಗ್ ಅಥವಾ ವೀಕ್ ವಿಷಯದಲ್ಲಿ ಕಂಟೈನ್ಮೆಂಟ್ ಉತ್ತಮವಾಗಿದೆಯೆ ಫಿಸಿಕಲ್ ಕಂಟೈನ್ಮೆಂಟ್ ಉತ್ತಮವಾದುದು ಕೇವಲ ಅಸೋಸಿಯೇಷನ್ಗಳು ಉತ್ತಮವಾಗಿದೆಯೆ ಮತ್ತು ಇತ್ಯಾದಿ ಅವುಗಳ ಬಳಕೆಗೆ ವಿಭಿನ್ನ ಸನ್ನಿವೇಶಗಳು ಇರುವುದರಿಂದ ಇವೆರಡೂ ಅಸ್ತಿತ್ವದಲ್ಲಿವೆ ಎಂಬುದು ಉತ್ತರ ಇನ್ನು ಕೆಲವು ಸಂದರ್ಭಗಳಲ್ಲಿ ಅಗ್ಗ್ರಿಗೇಷನ್ ಉತ್ತಮವಾಗಿರುತ್ತದೆ ಏಕೆಂದರೆ ಅದು ತನ್ನೊಳಗಿನ ಒಬ್ಜೆಕ್ಟ್ಗಳನ್ನು ಫಿಸಿಕಲಿ ಒಳಗೊಂಡಿರುವ ಭಾಗಗಳಾಗಿರಿಸುತ್ತದೆ ಆದ್ದರಿಂದ ಎನ್ಕ್ಯಾಪ್ಸುಲೇಷನ್ ತತ್ವಗಳಿಂದ ಅವು ಒಬ್ಜೆಕ್ಟ್ನ ರಹಸ್ಯಗಳನ್ನು ಒಳಗೊಂಡಿವೆ ನಾವೆಲ್ಲರೂ ವಿಮಾನಗಳನ್ನು ನೋಡಿದ್ದೇವೆ ಆದರೆ ನಾವು ಅದರ ಎಂಜಿನ್ ಅನ್ನು ನೋಡಿಲ್ಲ ಆದರೆ ಇತರ ಕೆಲವು ಸಂದರ್ಭಗಳಲ್ಲಿ ಲಿಂಕ್ಗಳು ಉತ್ತಮವಾಗಿರಬಹುದು ಏಕೆಂದರೆ ಲಿಂಕ್ಗಳು ಫಿಸಿಕಲಿ ಎನ್ಕ್ಯಾಪ್ಸುಲೇಟ್ ಅನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವುಗಳು ಒಬ್ಜೆಕ್ಟ್ಗಳ ನಡುವೆ ಹೆಚ್ಚು ಸುಲಭವಾಗಿ ಸಡಿಲವಾದ ಜೋಡಣೆಯನ್ನು ಒದಗಿಸುತ್ತದೆ ಆದ್ದರಿಂದ ಕೆಲಸ ಮಾಡಲು ಅಗ್ಗ್ರಿಗೇಷನ್ನ ಮೂಲ ಕಲ್ಪನೆ ಇದಾಗಿದೆ ಆದ್ದರಿಂದ ನಾವು ಒಂದೆರಡು ಸರಳ ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಒಂದು ಟೆಂಪರೇಚರ್ ಕಂಟ್ರೋಲರ್ ಉದಾಹರಣೆ ಇದು ಮೂರು ಒಬ್ಜೆಕ್ಟ್ಗಳನ್ನು ಖಂಡಿತವಾಗಿಯೂ ಹೊಂದಿದೆ ಮೊದಲನೆಯದು ಕಂಟ್ರೋಲರ್ ಅದು ಕೈಗಾರಿಕಾ ಪ್ರಕ್ರಿಯೆಗೆ ನಿರ್ದಿಷ್ಟ ಟೆಂಪರೇಚರ್ ಆಗಿದ್ದು ವಿವರವನ್ನು ನಿರ್ವಹಿಸಲು ನಿರ್ಧರಿಸುತ್ತದೆ ನಿರ್ವಹಿಸಬೇಕಾದ ಟೆಂಪರೇಚರ್ನ ಪ್ರೊಫೈಲ್ ಒಂದು ಒಬ್ಜೆಕ್ಟ್ವನ್ನು ಸ್ವತಃ ಬಳಸುತ್ತದೆ ಅದು ಟೆಂಪರೇಚರ್ ರಾಂಪ್ ಎಂದು ನಾವು ಹೇಳುತ್ತೇವೆ ಅದು ಟೆಂಪರೇಚರ್ ಹೇಗೆ ಹೆಚ್ಚಾಗಬೇಕು ಮತ್ತು ಹೇಗೆ ಕಡಿಮೆಯಾಗಬೇಕು ಎಂದು ಹೇಳುತ್ತದೆ ಮತ್ತು ಖಂಡಿತವಾಗಿಯೂ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಕಾರ್ಯಗತಗೊಳಿಸಲು ನಮ್ಮಲ್ಲಿ ಹೀಟರ್ ಇದೆ ಅದನ್ನು ಎತ್ತರಕ್ಕೆ ತಿರುಗಿಸಬಹುದು ಕಡಿಮೆ ಮಾಡಬಹುದು ಮತ್ತು ಹೀಗೆ ಆದ್ದರಿಂದ ನಾವು ಇವುಗಳನ್ನು ಗಮನಿಸಿದರೆ ಇಲ್ಲಿ ನೀವು ಟೆಂಪರೇಚರ್ ಕಂಟ್ರೋಲರ್ ರಾಂಪ್ಗೆ ಸಂದೇಶವನ್ನು ಕಳುಹಿಸುವ ಲಿಂಕ್ ಅನ್ನು ನೋಡುತ್ತೇವೆ ಇದು ನೀವು ನಿಗದಿಪಡಿಸಬೇಕಾದ ಪ್ರೊಫೈಲ್ ಆಗಿದೆ ಇದು ತಾಪಮಾನವು ಹೆಚ್ಚಾಗಲು ಪ್ರಾರಂಭಿಸುವ ಸಮಯ ಇದು ಎಷ್ಟು ಹೆಚ್ಚಾಗಬೇಕು ಮತ್ತು ಹೀಗೆ ಆದ್ದರಿಂದ ಟೆಂಪರೇಚರ್ ಕಂಟ್ರೋಲರ್ನಿಂದ ಟೆಂಪರೇಚರ್ ರಾಂಪ್ಗೆ ವಿನಂತಿಯ ಪ್ರಕಾರ ಮಾಹಿತಿಯನ್ನು ಕಳುಹಿಸಬಹುದು ಆದರೆ ನೀವು ಹೀಟರ್ ಅನ್ನು ನೋಡಿದರೆ ಹೀಟರ್ ಅಗತ್ಯವಾಗಿ ಟೆಂಪರೇಚರ್ ಕಂಟ್ರೋಲರ್ನ ಒಂದು ಭಾಗವಾಗಿದೆ ಇದು ಟೆಂಪರೇಚರ್ ಕಂಟ್ರೋಲರ್ನ ಒಂದು ಅಂಶವಾಗಿದೆ ಆದ್ದರಿಂದ ಟೆಂಪರೇಚರ್ ಕಂಟ್ರೋಲರ್ ಸಿಸ್ಟಮ್ನಲ್ಲಿ ಇರುವ ಈ ಹೀಟರ್ನ ವಿಷಯದಲ್ಲಿ ಅಗ್ಗ್ರಿಗೇಷನ್ ಇದೆ ಆದ್ದರಿಂದ ನಾವು ಈಗ ತೆಗೆದುಕೊಂಡಿದ್ದು ರಿಯಲ್ ಸಿಸ್ಟಮ್ನಲ್ಲಿ ವಿಭಿನ್ನ ರಿಲೇಶನ್ ಶಿಪ್ ಏನೆಂದು ವಿವರಿಸಲು ನಾವು ತುಂಬಾ ಸರಳ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಮ್ಮ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಹಿಂತಿರುಗಿ ನೋಡೋಣ ಆದ್ದರಿಂದ ಇದು ಸರಳವಾಗಿದೆ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಭಾಗಶಃ ಮೋಡೆಲ್ ಆದ್ದರಿಂದ ಈ ಒಬ್ಜೆಕ್ಟ್ಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಖಂಡಿತವಾಗಿಯೂ ನಾನು ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಅನ್ನು ಹೊಂದಿರುತ್ತೇನೆ ಆದ್ದರಿಂದ ನಾನು ರಜೆ ಒಬ್ಜೆಕ್ಟ್ಅನ್ನು ಹೊಂದಿರುತ್ತೇನೆ ರಜೆ ನೌಕರರಿಗೆ ಆಗಿರುವುದರಿಂದ ನಮಗೆ ನೌಕರರ ಒಬ್ಜೆಕ್ಟ್ ಇದೆ ಮತ್ತು ನಾನು ಒಂದು ಪರಿಸ್ಥಿತಿಯನ್ನು ಚಿತ್ರಿಸುತ್ತಿದ್ದೇನೆ ಅಲ್ಲಿ ನೀವು ಅಧ್ಯಯನ ಮಾಡಿದಂತೆ ಅನಾರೋಗ್ಯ ರಜೆ ಮತ್ತು ಮಾತೃತ್ವ ರಜೆಯಂತಹ ಹಲವಾರು ರಜೆಗಳಿವೆ ಮತ್ತು ಅಲ್ಲಿ ನಮಗೆ ಪ್ರತ್ಯೇಕ ಡಾಕ್ಯುಮೆಂಟೇಶನ್ ಬೇಕಾಗುತ್ತದೆ ನಮಗೆ ವೈದ್ಯರಿಂದ ಪ್ರಮಾಣಪತ್ರಗಳು ಬೇಕಾಗುತ್ತವೆ ನಮಗೆ ವೈದ್ಯಕೀಯ ವರದಿಗಳು ಬೇಕಾಗುತ್ತವೆ ಮತ್ತು ಆ ರಜೆ ಅನುಮೋದನೆ ಪಡೆಯಲು ಅಥವಾ ಆ ರಜೆಯನ್ನು ಸಿಸ್ಟಮ್ನುಲ್ಲಿ ಇರಿಸ ಬೇಕಾಗುತ್ತದೆ ಆದ್ದರಿಂದ ಎಲ್ಎಂಎಸ್ ಸಿಸ್ಟಮ್ ನ ಆ ಭಾಗವನ್ನು ನೋಡಿದರೆ ನಾವು ಕೆಲವು ಒಬ್ಜೆಕ್ಟ್ಗಳನ್ನು ಹೊಂದಿರುವ ಒಂದು ಭಾಗವನ್ನು ಮಾತ್ರ ಗಮನಿಸಿದರೆ ಅಲ್ಲಿ ಖಂಡಿತವಾಗಿಯೂ ಉದ್ಯೋಗಿ ಒಬ್ಜೆಕ್ಟ್ ಒಂದು ಇರುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ಈಗ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಉದ್ಯೋಗಿ ಅವನು ಅಥವಾ ಅವಳು ರಜೆಗಾಗಿ ಅರ್ಜಿ ಸಲ್ಲಿಸಲು ಬಯಸುತ್ತಾರೆಯೇ ಎಂದು ನಿರ್ಧರಿಸುತ್ತಾರೆ ಅಥವಾ ಉದ್ಯೋಗಿ ಒಬ್ಬ ಲೀಡ್ ಉದ್ಯೋಗಿ ಅಥವಾ ಮ್ಯಾನೇಜರ್ ಆಗಿದ್ದರೆಯೇ ಅವನು ಅಥವಾ ಅವಳು ಕೆಲವು ರಜೆಗಳನ್ನು ಅನುಮೋದಿಸಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸುತ್ತಾರೆ ಮೂಲಭೂತವಾಗಿ ಇದರ ಅರ್ಥ ಈ ಉದ್ಯೋಗಿ ಒಬ್ಜೆಕ್ಟ್ ಸಿಸ್ಟಮ್ನಲ್ಲಿ ಡ್ರೈವರ್ ಆಗಿದೆ ಆದ್ದರಿಂದ ಇದು ಕಂಟ್ರೋಲರ್ ಒಬ್ಜೆಕ್ಟ್ ಎಂದು ನಾವು ತಕ್ಷಣ ಹೇಳುತ್ತೇವೆ ಈಗ ಅದು ಈ ಲಿಂಕ್ನೊಂದಿಗೆ ಸಂದೇಶಗಳನ್ನು ಕಳುಹಿಸುತ್ತದೆ ಆದ್ದರಿಂದ ಸಂದೇಶವನ್ನು ನೌಕರನೊಂದಿಗಿನ ರಜೆ ಲಿಂಕ್ಗೆ ಕಳುಹಿಸಬಹುದು ಅದು ರಜೆ ಸಂದೇಶವನ್ನು ಅನ್ವಯಿಸಬಹುದು ಅಲ್ಲಿ ಕಾರ್ಯನಿರ್ವಾಹಕ ಅಥವಾ ಲೀಡ್ ಉದ್ಯೋಗಿ ರಜೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ ಉದ್ಯೋಗಿಯಿಂದ ವೈದ್ಯರಿಗೆ ಈ ಲಿಂಕ್ ವಿನಂತಿಯು ಪ್ರಮಾಣಪತ್ರದ ಲಿಂಕ್ ಆಗಿರಬಹುದು ಅದು ನನ್ನ ಉದ್ಯೋಗಿ ಉತ್ತಮ ಆರೋಗ್ಯವನ್ನು ಹೊಂದಿಲ್ಲ ಎಂದು ಆಗಿರಬಹುದು ಆದ್ದರಿಂದ ವೈದ್ಯರ ಬಳಿಗೆ ಹೋಗಿ ಪ್ರಮಾಣಪತ್ರಕ್ಕಾಗಿ ವಿನಂತಿಸಿ ನೀವು ಪ್ರಮಾಣಪತ್ರವನ್ನು ನೋಡಿದರೆ ವೈದ್ಯರು ಈ ಲಿಂಕ್ನಲ್ಲಿ ನೌಕರನ ಸ್ಥಿತಿ ನಾನು ಹೇಳುವ ನೌಕರನ ಆರೋಗ್ಯ ಸ್ಥಿತಿಯನ್ನು ಆಧರಿಸಿ ಪ್ರಮಾಣಪತ್ರವನ್ನು ನೀಡುತ್ತಾರೆ ಆದ್ದರಿಂದ ನೀವು ಇಲ್ಲಿ ಪ್ರಮಾಣಪತ್ರ ಒಬ್ಜೆಕ್ಟ್ವನ್ನು ನೋಡಿದರೆ ಪ್ರಮಾಣಪತ್ರ ಒಬ್ಜೆಕ್ಟ್ ಒಂದು ನಿರ್ದಿಷ್ಟ ರೀತಿಯ ಪ್ರಮಾಣಪತ್ರವನ್ನು ನೀಡಬೇಕಾಗುತ್ತದೆ ಎಂದು ವೈದ್ಯರಿಂದ ಮನವಿಯನ್ನು ಸ್ವೀಕರಿಸುತ್ತದೆ ಆದ್ದರಿಂದ ಇದನ್ನು ಮುದ್ರಿಸಬೇಕಾಗುತ್ತದೆ ಅಥವಾ ವಿದ್ಯುನ್ಮಾನವಾಗಿ ಸಹಿ ಮಾಡಬೇಕಾಗುತ್ತದೆ ಆದ್ದರಿಂದ ಅದು ಆ ವಿನಂತಿಯನ್ನು ಪೂರೈಸುತ್ತದೆ ಆದ್ದರಿಂದ ಇದು ಸರ್ವರ್ ಆಬ್ಜೆಕ್ಟ್ ಎಂದು ನಾವು ಹೇಳುತ್ತೇವೆ ಅದು ವೈದ್ಯರಿಂದ ಸಮಸ್ಯೆಯ ಸಂದೇಶವನ್ನು ಸ್ವೀಕರಿಸುತ್ತದೆ ಮತ್ತು ಅದನ್ನು ಪೂರೈಸುತ್ತದೆ ಹಾಗಾದರೆ ವೈದ್ಯರ ಒಬ್ಜೆಕ್ಟ್ ಯಾವುದು ವೈದ್ಯರ ಒಬ್ಜೆಕ್ಟ್ ಒಂದು ಬದಿಯಲ್ಲಿದೆ ಅದು ವಿನಂತಿಯ ಪ್ರಮಾಣಪತ್ರವನ್ನು ಪಡೆಯುತ್ತದೆ ಈ ಲಿಂಕ್ನಲ್ಲಿ ಬರುವ ಉದ್ಯೋಗಿಯಿಂದ ನಾವು ಇಲ್ಲಿ ನೋಡಿದ್ದೇವೆ ಮತ್ತು ಇನ್ನೊಂದು ಬದಿಯಲ್ಲಿ ಅದು ಇತರ ಲಿಂಕ್ನಲ್ಲಿರುವ ಪ್ರಮಾಣಪತ್ರ ಒಬ್ಜೆಕ್ಟ್ಗೆ ನೀಡುವ ವಿನಂತಿಯನ್ನು ಕಳುಹಿಸುತ್ತದೆ ಆದ್ದರಿಂದ ಇದು ಎರಡರಲ್ಲೂ ಇದೆ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ವೈದ್ಯರ ಒಬ್ಜೆಕ್ಟ್ ಪ್ರಾಕ್ಸಿ ಒಬ್ಜೆಕ್ಟ್ ಆಗಿದೆ ಎಂದು ನಾವು ಗುರುತಿಸುತ್ತೇವೆ ಈಗ ನಾವು ಲೀಫ್ ಅನ್ನು ನೋಡಿದರೆ ಖಂಡಿತವಾಗಿಯೂ ನೌಕರನು ರಜೆಗಾಗಿ ಅರ್ಜಿ ಸಲ್ಲಿಸಿದ್ದಾನೆ ಅದು ಸಿಸ್ಟಮ್ನಲ್ಲಿರುವ ಏಕೈಕ ರಜೆ ವಸ್ತುವಲ್ಲ ಖಂಡಿತವಾಗಿಯೂ ಉದ್ಯೋಗಿಗಳಿಂದ ಹಲವಾರು ಇತರ ವಿನಂತಿಗಳು ಇರುತ್ತವೆ ಆದ್ದರಿಂದ ಸಿಸ್ಟಮ್ನಲ್ಲಿರುವ ರಜೆಗಳ ಸಂಗ್ರಹವನ್ನು ನಾವು ಗ್ರಹಿಸಬಹುದು ಮತ್ತು ಇದು ರಜೆ ದಾಖಲೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ರಜೆ ದಾಖಲೆಯು ಎಲ್ಲಾ ರಜೆಗಳನ್ನು ಒಳಗೊಳ್ಳುವುದಿಲ್ಲ ಬದಲಿಗೆ ಇದು ಸೂಕ್ತವಾದ ಪಾಯಿಂಟರ್ಗಳನ್ನು ಹೊಂದಿರುವ ಪಟ್ಟಿಯಾಗಿರುತ್ತದೆ ಅಥವಾ ಷೇರ್ ಹೋಲ್ಡರ್ ತನ್ನ ಷೇರ್ನ ಬಗ್ಗೆ ಮಾತನಾಡುವ ರೀತಿಯಲ್ಲಿ ಅಥವಾ ನನ್ನ ಬ್ಯಾಂಕ್ ಖಾತೆಯ ಬಗ್ಗೆ ನಾನು ಮಾತನಾಡುವ ರೀತಿಯಲ್ಲಿ ವಿಭಿನ್ನ ರಜೆ ಒಬ್ಜೆಕ್ಟ್ಗಳ ರೆಫರೆನ್ಸ್ ಆಗಿದೆ ಆದ್ದರಿಂದ ಈ ರೇಖಾಚಿತ್ರದ ಪ್ರಕಾರ ರಜೆಗಳ ವೀಕ್ ಅಗ್ಗ್ರಿಗೇಷನ್ ಎಂದು ನೀವು ರಜೆ ದಾಖಲೆಗಳನ್ನು ಹೇಳಬಹುದು ನಾವು ಈ ಅಗ್ಗ್ರಿಗೇಷನ್ಅನ್ನು ನಿರ್ದಿಷ್ಟ ರೀತಿಯ ರೇಖಾಚಿತ್ರದೊಂದಿಗೆ ತೋರಿಸುತ್ತಿದ್ದೇವೆ ಅಲ್ಲಿ ಅಗ್ಗ್ರಿಗೇಟ್ನ ತುದಿಯಲ್ಲಿ ಡೈಮೆಂಡ್ ಇದೆ ಅದು ಖಾಲಿಯಾಗಿದೆ ಮತ್ತು ಈ ಶೂನ್ಯತೆಯು ವೀಕ್ ಅಗ್ಗ್ರಿಗೇಷನ್ಅನ್ನು ಪ್ರತಿನಿಧಿಸುತ್ತದೆ ಈಗ ನಾವು ರಜೆಯನ್ನು ನೋಡಿದರೆ ಈ ಸಂದರ್ಭದಲ್ಲಿ ರಜೆ ನಮಗೆ ಡಾಕ್ಯುಮೆಂಟೇಶನ್ಅನ್ನು ಹೊಂದಿರಬೇಕು ಎಂದು ನಮಗೆ ತಿಳಿದಿದೆ ವೈದ್ಯರ ಪ್ರಮಾಣಪತ್ರದ ಡಾಕ್ಯುಮೆಂಟೇಶನ್ ವಿಭಿನ್ನ ವೈದ್ಯಕೀಯ ವರದಿಗಳ ಡಾಕ್ಯುಮೆಂಟೇಶನ್ ಎಕ್ಸರೆ ವರದಿ ಇಸಿಜಿ ವರದಿ ಮತ್ತು ಮುಂತಾದವುಗಳಾಗಿರಬಹುದು ಆದ್ದರಿಂದ ರಜೆ ವೀಕ್ ಅಗ್ಗ್ರಿಗೇಷನ್ ಡಾಕ್ಯುಮೆಂಟೇಶನ್ಅನ್ನು ಹೊಂದಿದೆ ಈಗ ರಜೆ ಡಾಕ್ಯುಮೆಂಟೇಶನ್ ಒಳಗೊಂಡಿರುವುದಿಲ್ಲ ಇದು ಅದರ ಒಂದು ಭಾಗವಲ್ಲ ಆದರೆ ರಜೆ ಡಾಕ್ಯುಮೆಂಟೇಶನ್ಗೆ ರೆಫರೆನ್ಸ್ ಮಾಡುತ್ತದೆ ಆದ್ದರಿಂದ ಇಲ್ಲಿ ಚಿತ್ರಿಸಿದಂತೆ ಇದು ವೀಕ್ ಅಗ್ಗ್ರಿಗೇಷನ್ನ ಮತ್ತೊಂದು ಪರಿಸ್ಥಿತಿ ಈಗ ನಾವು ಡಾಕ್ಯುಮೆಂಟೇಶನ್ ಒಬ್ಜೆಕ್ಟ್ಅನ್ನು ನೋಡೋಣ ಡಾಕ್ಯುಮೆಂಟೇಶನ್ ಪ್ರಮಾಣಪತ್ರದ ಮತ್ತು ವಿಭಿನ್ನ ವರದಿಗಳ ಬಂಡಲ್ ಆಗಿದೆ ಆದ್ದರಿಂದ ಡಾಕ್ಯುಮೆಂಟೇಶನ್ ಒಂದು ಕಂಪೋನೆಂಟ್ ಒಬ್ಜೆಕ್ಟ್ ಗಾಗಿ ಪ್ರಮಾಣಪತ್ರವನ್ನು ಹೊಂದಿದೆ ಏಕೆಂದರೆ ನಿಮ್ಮ ಡಾಕ್ಯುಮೆಂಟೇಶನ್ ಫೈಲ್ನನ್ನು ನೀವು ನಿಮ್ಮ ಫಿಸಿಕಲ್ ಪರಿಸ್ಥಿತಿಗೆ ಅನುಗುಣವಾಗಿ ಯೋಚಿಸಿದರೆ ಅದು ವೈದ್ಯರ ಪ್ರಮಾಣಪತ್ರವನ್ನು ತೋರಿಸುವ ಪತ್ರಿಕೆಗಳು ವೈದ್ಯಕೀಯ ವರದಿಯನ್ನು ತೋರಿಸುವ ಪತ್ರಿಕೆಗಳು ಮತ್ತು ಮುಂತಾದವುಗಳನ್ನು ಹೊಂದಿರುವ ಡಾಕ್ಯುಮೆಂಟೇಶನ್ ಫೈಲ್ ಆಗಿದೆ ಆದ್ದರಿಂದ ಎಲ್ಲಾ ವರದಿಗಳನ್ನು ಮತ್ತು ಎಲ್ಲವನ್ನೂ ಇಲ್ಲಿ ತೋರಿಸುತ್ತಿಲ್ಲ ಪ್ರಮಾಣಪತ್ರವು ಸ್ಟ್ರಾಂಗ್ ಅಗ್ಗ್ರಿಗೇಷನ್ನ ಅಥವಾ ಸ್ಟ್ರಾಂಗ್ ಆದ ಅಥವಾ ಡಾಕ್ಯುಮೆಂಟೇಶನ್ನ ಒಂದು ಕಂಪೋನೆಂಟ್ ಆಗಿ ಪರಿಣಮಿಸುತ್ತದೆ ಎಂದು ನಾನು ತೋರಿಸಿದೆ ಆದ್ದರಿಂದ ನೀವು ಇಲ್ಲಿ ಡೈಮೆಂಡ್ನ ಅನ್ನು ನೋಡಿದರೆ ಈ ಡೈಮೆಂಡ್ ತುಂಬಿದೆ ಈ ಡೈಮೆಂಡ್ ಗಳಿಗಿಂತ ಭಿನ್ನವಾಗಿ ಖಾಲಿ ಇರುವುದು ವೀಕ್ ಅಗ್ಗ್ರಿಗೇಷನ್ ನನ್ನು ಚಿತ್ರಿಸುತ್ತದೆ ಇದು ಸ್ಟ್ರಾಂಗ್ ಅಗ್ಗ್ರಿಗೇಷನ್ನನ್ನು ಚಿತ್ರಿಸುವ ತುಂಬಿದ ಡೈಮೆಂಡ್ ಆಗಿದೆ ಆದ್ದರಿಂದ ಇದು ನಮ್ಮ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಅನ್ನು ಮತ್ತೆ ಉಲ್ಲೇಖಿಸುತ್ತಿದ್ದು ಒಬ್ಜೆಕ್ಟ್ಗಳ ನಡುವಿನ ರಿಲೇಶನ್ ಶಿಪ್ಸ್ ಪರಿಕಲ್ಪನೆಗಳನ್ನು ತೋರಿಸುತ್ತದೆ ಈ ಮಾಡ್ಯೂಲ್ನಲ್ಲಿ ನಾವು ಈಗ ಅರ್ಥಮಾಡಿಕೊಂಡಿದ್ದೇವೆ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ವಿಷಯದಲ್ಲಿ ಸಾಕಷ್ಟು ಕಂಡುಬಂದಿದೆ ಸಿಸ್ಟಮ್ನ ಒಂದು ಭಾಗವನ್ನು ನಾವು ಒಮ್ಮೆ ನೋಡಿದ್ದೇವೆ ಸಂಪೂರ್ಣ ವಿವರಣೆಯನ್ನು ನೋಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಮತ್ತು ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ನಾವು ಹಾಕಿರುವ ಟ್ಯುಟೋರಿಯಲ್ ಅನ್ನು ಆಲಿಸಿ ಮತ್ತು ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಹೆಚ್ಚು ಹೆಚ್ಚು ಒಬ್ಜೆಕ್ಟ್ ರಿಲೇಶನ್ ಶಿಪ್ಸ್ಗಳನ್ನು ಗುರುತಿಸಿ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಈ ಮಾಡ್ಯೂಲ್ನಲ್ಲಿ ನಾವು ಒಬ್ಜೆಕ್ಟ್ ರಿಲೇಶನ್ ಶಿಪ್ಸ್ಗಳನ್ನು ಚರ್ಚಿಸಿದ್ದೇವೆ ಎಂದರೆ ಒಬ್ಜೆಕ್ಟ್ಗಳು ತಮ್ಮ ನಡುವೆ ಹೇಗೆ ಸಂಬಂಧ ಹೊಂದಿವೆ ಸಂದೇಶಗಳ ಮೂಲಕ ಅವುಗಳು ಪರಸ್ಪರ ಹೇಗೆ ಸಹಕರಿಸುತ್ತವೆ ಮತ್ತು ಒಬ್ಜೆಕ್ಟ್ನ ನಡುವಿನ ಅಂತಹ ಕಮ್ಯುನಿಕೇಷನ್ ಲಿಂಕ್ಗಳನ್ನು ಒಬ್ಜೆಕ್ಟ್ ಗಳ ನಡುವಿನ ಕಮ್ಯುನಿಕೇಷನ್ ಚಾನೆಲ್ಗಳನ್ನು ಲಿಂಕ್ಗಳು ಎಂದು ನಾವು ಗಮನಿಸಿದ್ದೇವೆ ಮತ್ತು ಲಿಂಕ್ ಅನ್ನು ಬಳಸುವುದರಿಂದ ಒಬ್ಜೆಕ್ಟ್ ಸೇವೆಗಳನ್ನು ಒದಗಿಸುತ್ತದೆ ಅಥವಾ ಸೇವೆಗಳನ್ನು ಇನ್ವೋಕ್ ಮಾಡಬಹುದು ಅಥವಾ ಒಂದು ಒಬ್ಜೆಕ್ಟ್ ನಿಂದ ಇನ್ನೊಂದಕ್ಕೆ ನ್ಯಾವಿಗೇಟ್ ಮಾಡಬಹುದು